ಹಲೋ ಎಲ್ಲರಿಗೂ ಸ್ವಾಗತ ಐ ಐ ಟಿ ಕಾನ್ಪುರದಿಂದ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸುವ ಈ ಎನ್ಪಿಟಿಇಎಲ್ ಮೂಕ್ನ ಕೋರ್ಸ್ಗೆ ಮತ್ತೆ ಸ್ವಾಗತ ನಾನು ರವಿ ಚಂದ್ರ ನಿಮಗೆ ಈ ಕೋರ್ಸ್ ಅನ್ನು ಮಾನವಿಕ ಮತ್ತು ಸಾಮಾಜಿಕ ವಿಜ್ಞಾನ ವಿಭಾಗದಿಂದ ನೀಡುತ್ತಿದ್ದೇನೆ ನಾವು ಆರನೇ ವಾರದಲ್ಲಿದ್ದೇವೆ ಮತ್ತು ಈ ವಾರ ನಾನು ಸಂವಹನ ಕೌಶಲ್ಯಗಳ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದೆ ನಾನು ಪರಿಣಾಮಕಾರಿ ಸಂವಹನದ ಅಗತ್ಯತೆಯೊಂದಿಗೆ ಪ್ರಾರಂಭಿಸಿದೆ ನಂತರ ನಾನು ಸಂವಹನಕ್ಕೆ ಇರುವ ಅಡೆತಡೆಗಳ ಬಗ್ಗೆ ಮಾತನಾಡಲು ಮುಂದಾದೆ ಅಡೆತಡೆಗಳ ಅಡಿಯಲ್ಲಿ ಕಳುಹಿಸುವವರು ಮತ್ತು ಸ್ವೀಕರಿಸುವವರ ವ್ಯಕ್ತಿತ್ವದಿಂದ ಹೊರಬರುವವುಗಳ ಮೇಲೆ ವಿಶೇಷವಾಗಿ ಗಮನ ಕೇಂದ್ರೀಕರಿಸಿದೆವು ಈ ಅಡೆತಡೆಗಳನ್ನು ಎದುರಿಸಲು ನಾವು ಕೆಲವು ಹೊರಬರುವ ತಂತ್ರಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿದ್ದೇವೆ ನಂತರ ಅಂತರ್ವ್ಯಕ್ತೀಯ ಅಡೆತಡೆಗಳನ್ನು ಹೇಗೆ ಎದುರಿಸಬಹುದು ಮತ್ತು ಅದರ ನಂತರ ಸಾಂಸ್ಥಿಕ ವ್ಯವಸ್ಥೆಯಲ್ಲಿ ಬರುವ ಅಡೆತಡೆಗಳ ವಿಷಯದಲ್ಲಿ ಎಂಬುದರ ಕುರಿತು ಮಾತನಾಡಿದ್ದೇನೆ ಈಗ ಈ ವಾರ ಅಮೌಖಿಕ ಸಂವಹನದ ಮೇಲೆ ಗಮನ ಕೇಂದ್ರೀಕರಿಸಲು ಬಯಸುತ್ತೇನೆ ನಿಮ್ಮಲ್ಲಿ ಕೆಲವರು ಈ ಉಪನ್ಯಾಸವನ್ನು ಕೇಳಲು ಸಕ್ರಿಯವಾಗಿ ಕಾಯುತ್ತಿದ್ದೀರಿ ಇದು ಯಾವಾಗ ಬರುತ್ತದೆ ಎಂದು ಅನೇಕರು ಈಗಾಗಲೇ ಕೇಳಿದ್ದಾರೆ ಆದರೆ ಈ ಉಪನ್ಯಾಸ ಮತ್ತು ಮುಂದಿನ ಉಪನ್ಯಾಸದಲ್ಲಿ ನಿಮಗೆ ಪರಿಕಲ್ಪನೆಯನ್ನು ಪರಿಚಯಿಸುವ ಬದಲು ನಾನು ಪೂರ್ವ ಚಿಂತನೆಯ ಮೌಲ್ಯಮಾಪನ ವಿಧಾನವನ್ನು ಬಳಸಲಿದ್ದೇನೆ ಮತ್ತು ಅದಕ್ಕೆ ಹೋಗುವ ಮೊದಲು ಐದನೇ ಮಾಡ್ಯೂಲ್ ಮತ್ತು ಉಪನ್ಯಾಸ ಸಂಖ್ಯೆ ಮೂವತ್ತೈದು ಮತ್ತು ಉಪನ್ಯಾಸ ಸಂಖ್ಯೆ ಮೂವತ್ತಾರ ರ ಈ ಮಾಡ್ಯೂಲ್ನಲ್ಲಿ ನಾನು ಮುಂದಿನ ವಾರ ವಾರ ಆರರಲ್ಲಿ ಬರುವ ದೇಹ ಭಾಷೆಯ ಪರಿಕಲ್ಪನೆಗಳನ್ನು ಪ್ರಾರಂಭಿಸುವ ಮೊದಲು ನಾನು ಎರಡು ಪೂರ್ವ ಚಿಂತನೆಯ ಮೌಲ್ಯಮಾಪನ ಚಟುವಟಿಕೆಯನ್ನು ಬಳಸಲಿದ್ದೇನೆ ಸಂಕ್ಷಿಪ್ತ ಪುನರಾವರ್ತನೆಯನ್ನು ತೆಗೆದುಕೊಳ್ಳೋಣ ಹಿಂದಿನ ಉಪನ್ಯಾಸವು ವಿಶೇಷವಾಗಿ ತಪ್ಪು ಸಂವಹನದ ಮೇಲೆ ಕೇಂದ್ರೀಕರಿಸಿದೆ ತಪ್ಪು ಸಂವಹನವು ಸಾಮಾನ್ಯವಾಗಿ ತಪ್ಪು ಗ್ರಹಿಕೆಯಿಂದಾಗಿ ಉದ್ಭವಿಸುತ್ತದೆ ಇವು ಆಕ್ಷನ್ ವಹಿವಾಟು ವೈಫಲ್ಯದ ನಿದರ್ಶನಗಳಾಗಿವೆ ಕೆಳಮುಖವಾಗಿ ಸಮತಲವಾಗಿ ಮತ್ತು ಮೇಲ್ಮುಖವಾಗಿ ನಾವು ಚರ್ಚಿಸಿದಂತಹ ಔಪಚಾರಿಕ ಮಾರ್ಗಗಳ ಮೂಲಕ ಹರಿಯುವ ತಪ್ಪು ಸಂವಹನದ ಸಾಧ್ಯತೆಗಳಿವೆ ಈ ಚಾನೆಲ್ಗಳೊಳಗೆ ಔಪಚಾರಿಕ ಚಾನೆಲ್ಗಳ ಮೂಲಕ ಹರಿಯುವ ಸಂವಹನದ ರೂಪಗಳು ರಿಟರ್ನ್ ಮೋಡ್ ಓರಲ್ ಮೋಡ್ ಮತ್ತು ಎಲೆಕ್ಟ್ರಾನಿಕ್ ಮೋಡ್ನಲ್ಲಿವೆ ಎಲೆಕ್ಟ್ರಾನಿಕ್ ಮೋಡ್ನಲ್ಲಿ ನಾವು ಈ ದೀರ್ಘ ಸಂವಹನ ಮಾರ್ಗಗಳು ಹಲವಾರು ವರ್ಗಾವಣೆ ಕೇಂದ್ರಗಳು ಮತ್ತು ನಿರ್ವಹಣೆಯ ಮತ್ತು ಕಾರ್ಮಿಕರ ನಡುವಿನ ವಿಶ್ವಾಸದ ಕೊರತೆಯಿಂದ ಉದ್ಭವಿಸುವಂತಹ ಸಂಸ್ಥೆಗಳಲ್ಲಿ ಮಾಹಿತಿಯ ಹರಿವಿಗೆ ಇರುವ ಕೆಲವು ಅಡೆತಡೆಗಳನ್ನು ನಾವು ನೋಡಿದ್ದೇವೆ ಈಗ ಪೂರ್ವಭಾವಿ ಚಿಂತನೆಯ ಮೌಲ್ಯಮಾಪನವನ್ನು ಮಾಡಲಿದ್ದೇನೆ ನೀವು ಪುನಃ ಕಲಿಯುವ ಅಗತ್ಯವಿದೆ ನೀವು ಬಹಳಷ್ಟು ಅನುಮಾನಗಳು ತಪ್ಪು ಗ್ರಹಿಕೆಗಳು ತಪ್ಪು ಕಲಿಕೆಗಳನ್ನು ರದ್ದುಗೊಳಿಸಬೇಕಾಗಿದೆ ಅಶಾಬ್ದಿಕ ಸಂವಹನ ಎಂದರೇನು ತಿಳಿದಿದೆ ಮತ್ತು ಅವರು ಅದನ್ನು ಬಹಳ ಪರಿಣಾಮಕಾರಿಯಾಗಿ ಬಳಸುತ್ತಿದ್ದಾರೆ ಎಂದು ಪ್ರತಿಯೊಬ್ಬರೂ ಭಾವಿಸುತ್ತಾರೆ ಆದರೆ ಕೆಲವು ತಪ್ಪುಗ್ರಹಿಕೆಗಳನ್ನು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಸರಿಪಡಿಸಬಹುದು ಈ ಉಪನ್ಯಾಸದ ಉದ್ದೇಶವು ದೇಹ ಭಾಷೆಯ ಬಗ್ಗೆ ಜ್ಞಾನವನ್ನು ಪರಿಶೀಲಿಸುವುದು ಮತ್ತು ಅಮೌಖಿಕ ಸಂವಹನದ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳನ್ನು ತೆರವುಗೊಳಿಸುವುದು ಇದನ್ನು ಹೇಗೆ ಮಾಡುತ್ತೇನೆ ಸರಳ ರಸಪ್ರಶ್ನೆ ವಿಧಾನವನ್ನು ಬಳಸಲಿದ್ದೇನೆ ನೀವು ಅಸೈನ್ಮೆಂಟ್ಗಳಲ್ಲಿ ಉತ್ತರಿಸುತ್ತಿರುವಂತಹ ಸತ್ಯ ಅಥವಾ ಸುಳ್ಳು ವಿಧಾನ ಐದು ಪ್ರಶ್ನೆಗಳು ಸಾಮಾನ್ಯವಾಗಿ ಸರಿ ಅಥವಾ ತಪ್ಪು ವಿಧಾನದಲ್ಲಿರುತ್ತವೆ ಕೆಲವು ಪರಸ್ಪರ ಸಂಬಂಧ ಹೊಂದಿರುವ ಚಿತ್ರಗಳು ಇವೆ ನೀವು ಚಿತ್ರವನ್ನು ಸಹ ನೋಡಬಹುದು ಮತ್ತು ನಾವು ಪ್ರಾರಂಭಿಸುವ ಮೊದಲು ನೀವು ಒಂದು ನಿಮಿಷ ವಿರಾಮಗೊಳಿಸಬಹುದು ಮತ್ತು ನಂತರ ನಿಮ್ಮ ಮೇಜಿಗೆ ಅಥವಾ ನೀವು ನೋಟ್ಬುಕ್ ಅಥವಾ ಕನಿಷ್ಠ ಒಂದು ಕಾಗದದ ತುಂಡು ಪೆನ್ ಅಥವಾ ಪೆನ್ಸಿಲ್ ಅನ್ನು ಇಟ್ಟುಕೊಂಡಿರುವ ಸ್ಥಳಕ್ಕೆ ಹೋಗಿ ನಂತರ ಮತ್ತೆ ವೀಡಿಯೊದ ಮುಂದೆ ಕುಳಿತು ಪುನರಾರಂಭಿಸಬಹುದು ಈಗ ನಾನು ನಿಮಗೆ ಪ್ರಶ್ನೆಗಳನ್ನು ನೀಡುತ್ತಿರುವಾಗ ನಮ್ಮಲ್ಲಿ ಸುಮಾರು ಹದಿನೈದು ಪ್ರಶ್ನೆಗಳಿವೆ ನೀವು ನಿಜ ಅಥವಾ ಸುಳ್ಳುಎಂದು ಗುರುತಿಸಬೇಕಾಗಿದೆ ನಿಮ್ಮ ಉತ್ತರಗಳು ಸ್ವಯಂಪ್ರೇರಿತವಾಗಿರಲಿ ನಾನು ಪುನರಾವರ್ತಿಸುವಾಗ ಅದು ಉತ್ತರಗಳನ್ನು ನೀಡುತ್ತದೆ ಮತ್ತು ನಂತರ ನಾವು ಮುಂದಿನದಕ್ಕೆ ಹೋಗುತ್ತೇವೆ ಅದನ್ನು ವಿರಾಮಗೊಳಿಸುವುದನ್ನು ತಪ್ಪಿಸಿ ಮತ್ತು ದೀರ್ಘಕಾಲ ಯೋಚಿಸಿ ನಾನು ರಸಪ್ರಶ್ನೆ ನಡೆಸಲು ಹೊರಟಿರುವ ವೇಗದೊಂದಿಗೆ ಹೋಗಿ ದೇಹ ಭಾಷೆಯ ಬಗ್ಗೆ ಎಷ್ಟು ಸ್ವಯಂಪ್ರೇರಿತವಾಗಿ ಪ್ರತಿಕ್ರಿಯಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಅದು ನನಗೆ ಅರ್ಥಮಾಡಿಸುತ್ತದೆ ಇದು ಕೇವಲ ನಿಜ ಅಥವಾ ಸುಳ್ಳು ಪ್ರಶ್ನೆಗಳಾಗಿರುತ್ತದೆ ನೀವು ಸಿದ್ಧರಾಗಿದ್ದೀರಿ ಎಂದು ಭಾವಿಸುತ್ತೇನೆ ಮೊದಲ ಪ್ರಶ್ನೆಯನ್ನು ನೋಡಿ ಪುರುಷರಿಗಿಂತ ಮಹಿಳೆಯರು ದೇಹ ಭಾಷೆಯ ಬಗ್ಗೆ ನೈಸರ್ಗಿಕ ಸಂವೇದನೆಯನ್ನು ಹೊಂದಿರುತ್ತಾರೆ ಅದರ ಬಗ್ಗೆ ಯೋಚಿಸಿ ಸರಿ ಅಥವಾ ಸುಳ್ಳು ಎಂದು ಹೇಳಿ ನಾನು ಪುನರಾವರ್ತಿಸುತ್ತೇನೆ ಮತ್ತು ನಾನು ಪುನರಾವರ್ತಿಸಿ ಮುಗಿಸಿದ ನಂತರ ನಾನು ಮುಂದಿನದಕ್ಕೆ ಹೋಗುತ್ತೇನೆ ನೀವು ನಿಜ ಅಥವಾ ಸುಳ್ಳು ಬರೆದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾನು ಮುಂದಿನದಕ್ಕೆ ಹೋಗುತ್ತೇನೆ ಪ್ರಶ್ನೆ ಸಂಖ್ಯೆ ಎರಡು ಅಪ್ರಾಮಾಣಿಕ ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತಾನೆ ಉತ್ತರದ ಬಗ್ಗೆ ಯೋಚಿಸುವುದು ನಾನು ಪುನರಾವರ್ತಿಸಿದ ನಂತರ ಅದನ್ನು ಬರೆಯುವುದು ನೀವು ಸರಿಯಾದ ಉತ್ತರವನ್ನು ಬರೆದಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾನು ಮುಂದಿನ ಉತ್ತರಕ್ಕೆ ಹೋಗುತ್ತಿದ್ದೇನೆ ಮೂರನೆಯ ಪ್ರಶ್ನೆ ಒಬ್ಬ ವ್ಯಕ್ತಿಯು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಂಡಾಗ ಅವನು ಹೆಚ್ಚು ಶಕ್ತಿಯನ್ನು ಆನಂದಿಸುತ್ತಾನೆ ಕೇವಲ ನಿಜ ಅಥವಾ ಸುಳ್ಳು ಎಂದು ಹೇಳಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನಾಲ್ಕು ನೀವು ಸಂವಹನ ನಡೆಸುತ್ತಿರುವ ಇತರ ವ್ಯಕ್ತಿಗಿಂತ ಪ್ರಾಬಲ್ಯ ಅಥವಾ ಅಧಿಕಾರವನ್ನು ಸೂಚಿಸುತ್ತದೆ ಇಬ್ಬರು ವ್ಯಕ್ತಿಗಳು ಅಲ್ಲಿದ್ದಾರೆ ನೀವು ಸಂವಹನ ನಡೆಸುತ್ತಿರುವ ಇತರ ವ್ಯಕ್ತಿಗಿಂತ ಕೆಳಭಾಗದಲ್ಲಿ ಕುಳಿತಿರುವವರು ನೀವು ಮತ್ತು ನೀವು ಕೆಳಭಾಗದಲ್ಲಿ ಕುಳಿತರೆ ಅದು ಪ್ರಾಬಲ್ಯ ಅಥವಾ ಅಧಿಕಾರವನ್ನು ಸೂಚಿಸುತ್ತದೆಯೇ ಎಂಬುದು ಪ್ರಶ್ನೆಯಾಗಿದೆ ನೀವು ನಿಜ ಅಥವಾ ಸುಳ್ಳು ಎಂದು ಹೇಳಬೇಕು ನೀವೂ ಇದಕ್ಕೆ ಉತ್ತರಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ನಾನು ಮುಂದಿನದಕ್ಕೆ ಹೋಗುತ್ತಿದ್ದೇನೆ ಐದನೇ ಪ್ರಶ್ನೆ ಮೇಜಿನ ಮೇಲೆ ಕಾಲುಗಳನ್ನು ತಲೆಯ ಹಿಂದೆ ಕೈಗಳನ್ನು ಹಿಡಿದುಕೊಂಡು ಕುಳಿತಾಗ ಆಕ್ರಮಣಶೀಲತೆಯ ಗುಣಲಕ್ಷಣಗಳನ್ನು ತೋರಿಸುತ್ತದೆ ವಿಶೇಷವಾಗಿ ಯಾರೊಬ್ಬರ ಮುಂದೆ ಅದರ ಬಗ್ಗೆ ಯೋಚಿಸಿ ಉತ್ತರವನ್ನು ನೀಡಿ ಕೇವಲ ನಿಜ ಅಥವಾ ಸುಳ್ಳು ಎಂದು ಹೇಳಿ ನಾನು ಮುಂದಿನದಕ್ಕೆ ಹೋಗುತ್ತಿದ್ದೇನೆ ಇದು ಸರಳವಾದಂತೆ ಕಾಣುತ್ತದೆ ಆರನೇ ಪ್ರಶ್ನೆ ತಲೆ ಕಾಲುಗಳು ಅಥವಾ ಕಣಕಾಲುಗಳನ್ನು ಅಡ್ಡಲಾಗಿಡುವುದು ಒಂದು ರಕ್ಷಣಾತ್ಮಕ ಸೂಚಕವಾಗಿದೆ ನಾನು ಕೈ ಕಾಲು ಅಥವಾ ಕಣಕಾಲುಗಳನ್ನು ಅಡ್ಡಲಾಗಿಡುವುದನ್ನು ಪುನರಾವರ್ತಿಸುತ್ತೇನೆ ನಾನು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಬೆರಳುಗಳಿಂದ ಸ್ಟಿಪ್ಲಿಂಗ್ ಮಾಡುವುದು ವಿಶೇಷವಾಗಿ ಬೆರಳುಗಳು ಮತ್ತು ಕೈಗಳಿಂದ ಸ್ಟಿಪ್ಲಿಂಗ್ ಮಾಡುವುದು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಬೆರಳುಗಳು ಮತ್ತು ಕೈಗಳಿಂದ ಸ್ಟಿಪ್ಲಿಂಗ್ ಮಾಡುವುದು ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ನಿಜ ಅಥವಾ ಸುಳ್ಳು ಎಂದು ಹೇಳಿ ನಾವು ಮುಂದಿನದಕ್ಕೆ ಹೋಗೋಣ ಎಂಟನೆಯದಾಗಿ ವಿಶೇಷವಾಗಿ ಸಂದರ್ಶನ ಅಥವಾ ಅಂತಹ ಚಟುವಟಿಕೆಯ ಮೊದಲು ಸಿಗರೇಟ್ ಸೇದುವುದನ್ನು ಆತಂಕ ಅಥವಾ ಹೆದರಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎಚ್ಚರಿಕೆಯಿಂದ ಆಲಿಸಿ ಧೂಮಪಾನ ವಿಶೇಷವಾಗಿ ಸಂದರ್ಶನ ಅಥವಾ ಅಂತಹ ಚಟುವಟಿಕೆಯ ಮೊದಲು ಮಾಡುವುದು ಸಂದರ್ಶನ ಅಥವಾ ಅಂತಹ ಯಾವುದೇ ಉದ್ವಿಗ್ನ ಚಟುವಟಿಕೆಯಲ್ಲಿ ನೀವು ಗುಂಪು ಚರ್ಚೆಯಲ್ಲಿ ಭಾಗವಹಿಸಬೇಕು ನೀವು ಪ್ರಸ್ತುತಿಯನ್ನು ನೀಡಬೇಕು ನಿಮ್ಮನ್ನು ಜನರು ಮೌಲ್ಯಮಾಪನ ಮಾಡುತ್ತಿದ್ದಾರೆ ವಿಶೇಷವಾಗಿ ಅಂತಹ ಚಟುವಟಿಕೆಯ ಮೊದಲು ನೀವು ಸಿಗರೇಟ್ ಸೇದುವುದನ್ನು ಆತಂಕ ಅಥವಾ ಹೆದರಿಕೆಯ ಸಂಕೇತವೆಂದು ಪರಿಗಣಿಸಿದರೆ ನಿಜ ಅಥವಾ ಸುಳ್ಳು ಎಂದು ಹೇಳಿ ನಾನು ಮುಂದಿನದಕ್ಕೆ ಹೋಗುತ್ತಿದ್ದೇನೆ ಒಂಬತ್ತನೇಯದು ನಿಮ್ಮ ಅಂಗೈ ಮೇಲೆ ತಲೆಯನ್ನು ವಿರಮಿಸುವುದು ವಿಷಯದ ಬಗೆಗಿನ ಆಸಕ್ತಿಯನ್ನು ಸೂಚಿಸುತ್ತದೆ ನಿಜ ಅಥವಾ ಸುಳ್ಳು ಎಂದು ಹೇಳಿ ನಾನು ಮುಂದಿನದಕ್ಕೆ ಹೋಗುತ್ತಿದ್ದೇನೆ ನಿಮ್ಮ ಹೆಬ್ಬೆರಳುಗಳನ್ನು ಮೇಲಕ್ಕೆ ತೋರಿಸುವುದು ಯಶಸ್ವಿಯಾಗಿ ಪೂರ್ಣಗೊಂಡ ಕೆಲಸ ಅಥವಾ ವಿಜಯವನ್ನು ಸೂಚಿಸುತ್ತದೆ ಇದು ತುಂಬಾ ಸುಲಭ ಎಂದು ತೋರುತ್ತದೆ ನೀವು ಇದನ್ನು ಸರಿಯಾಗಿ ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮುಂದಿನದು ಶಿಶುಗಳು ಪ್ರಶ್ನೆ ಸಂಖ್ಯೆ ಹನ್ನೊಂದು ಶಿಶುಗಳು ವಯಸ್ಕರಿಗಿಂತ ದೇಹ ಭಾಷೆಗೆ ಹೆಚ್ಚು ಸಂವೇದನಾಶೀಲವಾಗಿರುತ್ತವೆ ಕೇವಲ ನಿಜ ಅಥವಾ ಸುಳ್ಳು ಎಂದು ಹೇಳಿ ಮತ್ತು ನಾವು ಮುಂದಿನದಕ್ಕೆ ಹೋಗೋಣ ಇದು ಪ್ರಶ್ನೆ ಸಂಖ್ಯೆ ಹನ್ನೆರಡು ನಿರ್ದಿಷ್ಟವಾಗಿ ಅಮೌಖಿಕ ಸಂವಹನದ ಬಗ್ಗೆ ಮೌಖಿಕ ಸಂವಹನಕ್ಕಿಂತ ಅಮೌಖಿಕ ಸಂವಹನವು ಕಡಿಮೆ ತೀವ್ರತೆ ಮತ್ತು ಕಡಿಮೆ ಪರಿಣಾಮಕಾರಿಯಾಗಿದೆ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಆಲಿಸಿ ಮುಂದಿನದಕ್ಕೆ ಹೋಗಲೇ ಪ್ರಶ್ನೆ ಸಂಖ್ಯೆ ಹದಿಮೂರು ನಾವು ಯಾರೊಂದಿಗಾದರೂ ಮಾತನಾಡುವುದನ್ನು ನಿಲ್ಲಿಸಿದಾಗ ನಾವು ಸಂಪೂರ್ಣ ಸಂವಹನವನ್ನು ನಿಲ್ಲಿಸುತ್ತೇವೆ ಈ ಪ್ರಶ್ನೆಯು ಮೌಖಿಕ ಸಂವಹನದ ಒಂದು ಪ್ರಮುಖ ಅಂಶದ ಮೇಲೆ ಕೇಂದ್ರೀಕರಿಸುತ್ತದೆ ಅಂದರೆ ಕೇವಲ ನಿಜ ಅಥವಾ ಸುಳ್ಳು ಎಂದು ಹೇಳಿ ನಾನು ಮುಂದಿನದಕ್ಕೆ ಹೋಗುತ್ತೇನೆ ಇದು ಅನೈಚ್ಛಿಕ ದೇಹ ಭಾಷೆಯ ಬಗ್ಗೆ ಅದು ನಿಮ್ಮ ಅರಿವಿಲ್ಲದೆ ಹೊರಬರುವ ನಿಮ್ಮ ಕೆಲವು ನಡವಳಿಕೆಯಾಗಿದೆ ನೀವು ಅದನ್ನು ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಕೆಲವು ಚಲನೆಗಳು ನಿಮ್ಮ ಕೆಲವು ಅಭಿವ್ಯಕ್ತಿಗಳು ದೇಹಭಾಷೆ ಅನೈಚ್ಛಿಕ ದೇಹಭಾಷೆಯು ವ್ಯಕ್ತಿಯ ಆಂತರಿಕ ಚಿಂತನೆ ಅಥವಾ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ನಾನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಅನ್ನು ಪುನರಾವರ್ತಿಸುತ್ತೇನೆ ಅನೈಚ್ಛಿಕ ದೇಹಭಾಷೆಯು ವ್ಯಕ್ತಿಯ ಆಂತರಿಕ ಚಿಂತನೆ ಅಥವಾ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಕೇವಲ ನಿಜ ಅಥವಾ ಸುಳ್ಳು ಎಂದು ಹೇಳಿ ನಾವು ಮುಂದಿನದಕ್ಕೆ ಹೋಗೋಣ ಇದು ಸಮಯದ ಗ್ರಹಿಕೆ ನಾವು ಸಮಯವನ್ನು ಗ್ರಹಿಸುವ ವಿಧಾನದ ಬಗ್ಗೆ ಆಸಕ್ತಿದಾಯಕವಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಜನರು ತಮ್ಮ ನೇಮಕಾತಿಯನ್ನು ನಿರ್ವಹಿಸುತ್ತಾರೆ ಮತ್ತು ಸಮಯದ ಬಗ್ಗೆ ತಮ್ಮ ಗ್ರಹಿಕೆಗಳಿಗೆ ಅನುಗುಣವಾಗಿ ಗಡುವನ್ನು ಪೂರೈಸುತ್ತಾರೆ ಕೇವಲ ನಿಜ ಅಥವಾ ಸುಳ್ಳು ಎಂದು ಹೇಳಿ ನೀವು ಇದನ್ನು ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಇದು ಕೊನೆಯದು ಮತ್ತು ಈಗ ನಾನು ನಿಮಗೆ ಉತ್ತರಗಳನ್ನು ನೀಡಲು ಪ್ರಾರಂಭಿಸುತ್ತೇನೆ ಮತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಕೇವಲ ಒಂದು ಅಂಕವನ್ನು ನೀಡುತ್ತೇನೆ ಪ್ರತಿ ತಪ್ಪು ಉತ್ತರವೂ ಶೂನ್ಯ ಅಂಕ ಆಗಿರುತ್ತದೆ ಮೌಲ್ಯಮಾಪನವನ್ನು ಪ್ರಾರಂಭಿಸೋಣ ಉತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಪುರುಷರಿಗಿಂತ ಮಹಿಳೆಯರು ದೇಹ ಭಾಷೆಯ ಬಗ್ಗೆ ನೈಸರ್ಗಿಕ ಸಂವೇದನೆಯನ್ನು ಹೊಂದಿರುತ್ತಾರೆ ಉತ್ತರ ನಿಜ ಮೂಲಭೂತವಾಗಿ ಮಹಿಳೆಯರು ಪುರುಷರಿಗಿಂತ ದೇಹ ಭಾಷೆಯ ಬಗ್ಗೆ ನೈಸರ್ಗಿಕ ಸೂಕ್ಷ್ಮತೆಯನ್ನು ಹೊಂದಿರುತ್ತಾರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಅವರು ಸ್ವಾಭಾವಿಕವಾಗಿ ಗ್ರಹಿಸಬಹುದು ಅದು ಅಪಾಯಕಾರಿ ಎಂದು ಅವರು ತಕ್ಷಣವೇ ಗ್ರಹಿಸಬಹುದು ಅವರು ಸುತ್ತಲಿನ ಸೂಚನೆಗಳ ವಿಷಯದಲ್ಲಿ ಹೆಚ್ಚು ಗ್ರಹಿಸುವವರಾಗಿದ್ದಾರೆ ಮತ್ತು ನಂತರ ಅವರು ಅದರ ಆಧಾರದ ಮೇಲೆ ತ್ವರಿತ ಮಾಹಿತಿಯ ವ್ಯಾಖ್ಯಾನವನ್ನು ಮಾಡಲು ಸಾಧ್ಯವಾಗುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ಅಪ್ರಾಮಾಣಿಕ ವ್ಯಕ್ತಿಯು ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತಾನೆ ಇದು ನಿಜ ಎಲ್ಲಾ ಪ್ರಾಮಾಣಿಕ ಜನರು ಕಣ್ಣಿಗೆ ಕಣ್ಣಿಟ್ಟು ನೋಡಲು ಪ್ರಯತ್ನಿಸುತ್ತಾರೆ ವಾಸ್ತವವಾಗಿ ಜನರು ಒಬ್ಬರಿಗೊಬ್ಬರು ಇಷ್ಟವಾಗದಿದ್ದಾಗ ಅಥವಾ ಅವರು ಒಬ್ಬರಿಗೊಬ್ಬರು ಪ್ರಾಮಾಣಿಕವಾಗಿರದಿದ್ದಾಗ ಅವರು ಪರಸ್ಪರ ಕಣ್ಣಿನ ಸಂಪರ್ಕವನ್ನು ತಪ್ಪಿಸುತ್ತಾರೆ ಎಂದು ನುಡಿಗಟ್ಟುಗಳನ್ನು ಹೊಂದಿದ್ದೇವೆ ಸರಿಯಾದವುಗಳಿಗೆ ಒಂದು ಅಂಕವನ್ನು ಇಟ್ಟುಕೊಳ್ಳಿ ತಪ್ಪಾಗಿದ್ದರೆ ಶೂನ್ಯ ಅನ್ನು ನೀಡಿ ಮೂರನೆಯದನ್ನು ನೋಡಿ ಒಬ್ಬ ವ್ಯಕ್ತಿಯು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಂಡಾಗ ಅವನು ಹೆಚ್ಚು ಶಕ್ತಿಯನ್ನು ಆನಂದಿಸುತ್ತಾನೆ ಉತ್ತರ ನಿಜ ಕಂಪನಿಯ ಅತ್ಯುನ್ನತ ವ್ಯಕ್ತಿಯನ್ನು ನೋಡಿ ಸಿ ಎಂದು ಹೇಳೋಣ ಅವನು ತನ್ನ ಕಚೇರಿಗೆ ಗರಿಷ್ಠ ಜಾಗವನ್ನು ಆಕ್ರಮಿಸುತ್ತಾನೆ ಮತ್ತು ಕೆಲ ದರ್ಜೆ ಕೆಲಸಗಾರನು ಸಣ್ಣ ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಾನೆ ಮತ್ತು ಆ ಕೆಲಸಗಾರನಿಗಿಂತ ಕೆಳಗಿರುವವ ಕಾವಲುಗಾರನಂತೆ ಹೊರಗೆ ಕುಳಿತುಕೊಳ್ಳುತ್ತಾನೆ ಸ್ಥಾನದ ಶಕ್ತಿಯನ್ನು ಅವಲಂಬಿಸಿ ವ್ಯಕ್ತಿಗೆ ನೀಡಲಾಗಿರುವುದನ್ನು ನೀವು ಸುಲಭವಾಗಿ ನೋಡಬಹುದು ಪ್ರಶ್ನೆ ಸಂಖ್ಯೆ ನಾಲ್ಕು ನಿಮ್ಮಲ್ಲಿ ಕೆಲವರು ಅದನ್ನು ಸರಿಯಾಗಿ ಪಡೆಯದಿರಬಹುದು ನೀವು ಸಂವಹನ ನಡೆಸುತ್ತಿರುವ ಇತರ ವ್ಯಕ್ತಿಗಿಂತ ಕೆಳಕೂರುವುದು ಪ್ರಾಬಲ್ಯ ಅಥವಾ ಅಧಿಕಾರವನ್ನು ಸೂಚಿಸುತ್ತದೆ ಇದು ಸುಳ್ಳು ಏಕೆಂದರೆ ಸಾಮಾನ್ಯವಾಗಿ ಪ್ರಾಬಲ್ಯ ಹೊಂದಿರುವವರು ಅಥವಾ ಅಧಿಕಾರವನ್ನು ತೋರಿಸಲು ಬಯಸುವವರು ಅಧಿಕಾರವನ್ನು ತೋರಿಸುತ್ತಾರೆ ಅವರು ಯಾವಾಗಲೂ ನಿಮಗಿಂತ ಎತ್ತರದಲ್ಲಿ ಕುಳಿತುಕೊಳ್ಳಲು ಪ್ರಯತ್ನಿಸುತ್ತಾರೆ ಸ್ಥಾನದಲ್ಲಿ ಕೆಳಗಿರುವ ವ್ಯಕ್ತಿಯು ಬಾಗುತ್ತಾನೆ ಕೆಳಗಿಳಿಯುತ್ತಾನೆ ಅವನು ಸಹ ಇನ್ನೊಬ್ಬ ವ್ಯಕ್ತಿಯನ್ನು ಮೇಲೆ ಕುಳಿತುಕೊಳ್ಳಲು ಬಿಡುತ್ತಾನೆ ಇದು ಉನ್ನತ ಅಧಿಕಾರಿ ಮತ್ತು ಕೆಳ ಅಧಿಕಾರಿಯ ನಡುವಿನ ಅಧಿಕಾರದ ಚಲನಶೀಲತೆಯನ್ನು ಸೂಚಿಸುತ್ತದೆ ಐದನೆಯದು ಮೇಜಿನ ಮೇಲೆ ಕಾಲುಗಳನ್ನು ಇಟ್ಟುಕೊಂಡು ಕೈಗಳನ್ನು ತಲೆಯ ಹಿಂದೆ ಹಿಡಿದುಕೊಂಡು ವಿಶೇಷವಾಗಿ ಯಾರೊಬ್ಬರ ಮುಂದೆ ಕುಳಿತಾಗ ಆಕ್ರಮಣಶೀಲತೆಯ ದಾಪುಗಾಲುಗಳನ್ನು ತೋರಿಸುತ್ತದೆ ಇದು ನಿಜವಾಗಿಯೂ ತುಂಬಾ ಆಕ್ರಮಣಕಾರಿಯಾಗಿದೆ ಏಕೆಂದರೆ ಕೆಲವು ಮೇಲಧಿಕಾರಿಗಳು ತಮ್ಮ ಕಾರ್ಯದರ್ಶಿಗಳ ಮುಂದೆ ತಮ್ಮ ಉದ್ಯೋಗಿಗಳ ಮುಂದೆ ತಾವು ನಿಜವಾದ ಮೇಲಧಿಕಾರಿಗಳು ಎಂದು ತೋರಿಸಲು ಬಯಸುತ್ತಾರೆ ಮತ್ತು ನಂತರ ನಾನು ಚಿತ್ರದಲ್ಲಿ ತೋರಿಸಿದಂತೆ ಅವರು ಬಹಳ ಆಕ್ರಮಣಕಾರಿಯಾಗಿ ಕುಳಿತುಕೊಳ್ಳುತ್ತಾರೆ ಇದು ನಿಜ ಆರನೇ ಪ್ರಶ್ನೆಯೂ ಸಹ ನಿಜ ಕೈಗಳು ಕಾಲುಗಳು ಅಥವಾ ಕಣಕಾಲುಗಳನ್ನು ದಾಟುವುದು ರಕ್ಷಣಾತ್ಮಕ ಸೂಚಕವಾಗಿದೆ ತೆರೆದ ಅಂಗೈಗಳಂತಹ ಎಲ್ಲಾ ತೆರೆದ ಕ್ರಾಸಿಂಗ್ಗಳಿಗೆ ಹೋಲಿಸಿದರೆ ರಕ್ಷಣಾತ್ಮಕವೆಂದು ಪರಿಗಣಿಸಲಾಗುತ್ತದೆ ರಕ್ಷಣಾತ್ಮಕವಾದುದಕ್ಕೆ ವಿರುದ್ಧವಾಗಿ ಇವೆಲ್ಲವೂ ತೆರೆದ ಸನ್ನೆಗಳಾಗಿವೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಖಚಿತತೆ ಇಲ್ಲದಿದ್ದಾಗ ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಗೌಪ್ಯತೆಗೆ ನುಸುಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ನಿಮಗೆ ಅನಿಸಿದಾಗ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳುತ್ತೀರಿ ಇದು ಪ್ರಾಣಿಗಳ ಸಹಜ ಪ್ರವೃತ್ತಿ ಪಕ್ಷಿಗಳ ಸಹಜ ಸ್ವಭಾವದಂತೆ ನೀವು ಅವುಗಳ ಹತ್ತಿರ ಹೋದಾಗ ಅವು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತವೆ ಏಳನೇಯದು ಆಸಕ್ತಿದಾಯಕವಾಗಿದೆ ಉತ್ತರವು ನಿಜವಾಗಿದೆ ನೀವು ಅದನ್ನು ಬೆರಳುಗಳು ಮತ್ತು ಕೈಗಳಿಂದ ಸ್ಟಿಪ್ಲಿಂಗ್ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಆತ್ಮವಿಶ್ವಾಸವಿಲ್ಲದ ಜನರು ಅವರು ಕೈಗಳನ್ನು ಪಾಕೆಟ್ ಒಳಗೆ ಹಾಕಲು ಪ್ರಯತ್ನಿಸುತ್ತಾರೆ ಅವರು ಕೈಗಳನ್ನು ತಮ್ಮ ಹಿಂದೆ ಇಡುತ್ತಾರೆ ಎಂಟನೆಯದು ಸಹ ನಿಜ ಸಿಗರೇಟ್ ಸೇದುವುದು ಅಥವಾ ಸ್ವಲ್ಪ ಗಮ್ ಅಗಿಯುವುದು ಅಥವಾ ಸಂದರ್ಶನಕ್ಕೆ ಹೋಗುವ ಮೊದಲು ನಿಮಗೆ ಒಂದು ಕಪ್ ಚಹಾ ಬೇಕು ಎಂದು ಯೋಚಿಸುವುದು ಈಗ ಸಿಗರೇಟ್ ಸೇದುತ್ತಿರುವ ಸಂದರ್ಭದಲ್ಲಿ ಈ ಎಲ್ಲಾ ವಿಷಯಗಳನ್ನು ಆತಂಕ ಅಥವಾ ಹೆದರಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಒಂದು ರೀತಿಯ ಕಂಪಲ್ಸಿವ್ ವ್ಯಸನವಾಗಿದೆ ನಂತರ ಜನರು ತಮ್ಮ ಹೆದರಿಕೆಯನ್ನು ನಿಯಂತ್ರಿಸಲು ಅಂತಹ ಸಂದರ್ಭಗಳಲ್ಲಿ ಮದ್ಯ ಕುಡಿಯುತ್ತಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಉತ್ತರ ಸುಳ್ಳು ಪ್ರಶ್ನೆಯೆಂದರೆ ನಿಮ್ಮ ತಲೆಯನ್ನು ಅಂಗೈಯಲ್ಲಿ ಇಡುವುದು ವಿಷಯದ ಬಗೆಗಿನ ಆಸಕ್ತಿಯನ್ನು ಸೂಚಿಸುತ್ತದೆ ವಾಸ್ತವವಾಗಿ ನಾನು ನೀಡಿದ ಚಿತ್ರದಲ್ಲಿ ನೀವು ನೋಡುವಂತೆ ಅವರು ಸಂಪೂರ್ಣವಾಗಿ ಆಸಕ್ತಿಯನ್ನು ಕಳೆದುಕೊಂಡಿದ್ದಾರೆ ಅವರು ಸಂಪೂರ್ಣವಾಗಿ ವಿಚಲಿತರಾಗಿದ್ದಾರೆ ಅವರು ಏನು ಮಾಡುತ್ತಿದ್ದಾರೆಂದು ಅವರಿಗೆ ಖಚಿತವಿಲ್ಲ ನಿಮ್ಮ ತಲೆಯನ್ನು ಅಂಗೈಯಲ್ಲಿ ಇಡುವುದು ಆಸಕ್ತಿಯ ಕೊರತೆಯನ್ನು ಸೂಚಿಸುತ್ತದೆ ಇದು ಬೇಸರವನ್ನು ಸೂಚಿಸುತ್ತದೆ ಹತ್ತನೆಯದು ಬಹುಶಃ ಅತ್ಯಂತ ಸುಲಭವಾದದ್ದು ಏಕೆಂದರೆ ಎಲ್ಲಾ ಸಂಸ್ಕೃತಿಗಳಲ್ಲಿ ಎಲ್ಲಾ ಭಾಷೆಗಳಲ್ಲಿ ನಾವು ಹೆಬ್ಬೆರಳು ತೋರಿಸಿದಾಗ ಜನರು ಇದನ್ನು ಚೆನ್ನಾಗಿ ಮಾಡಿದ ಕೆಲಸ ಎಂದು ಅರ್ಥಮಾಡಿಕೊಳ್ಳುತ್ತಾರೆ ಇದು ವಿಜಯವನ್ನು ಸೂಚಿಸುತ್ತದೆ ಉದಾಹರಣೆಗೆ ಫೇಸ್ಬುಕ್ ವಾಟ್ಸ್ಆ್ಯಪ್ನಲ್ಲಿ ನೀವು ಶುಭಾಶಯಗಳು ನೀವು ಉತ್ತಮ ಕೆಲಸ ಮಾಡಿದ್ದೀರಿ ಒಳ್ಳೆಯದು ನೀವು ಅದನ್ನು ಮಾಡಿದ್ದೀರಿ ಎಂದು ಸೂಚಿಸಲು ನೀವು ಐಕಾನ್ ಹೆಬ್ಬೆರಳುಗಳನ್ನು ಹೊಂದಿದ್ದೀರಿ ಈಗ ಶಿಶುಗಳು ಬಹಳ ಆಸಕ್ತಿದಾಯಕವಾಗಿವೆ ಅವರು ವಯಸ್ಕರಿಗಿಂತ ದೇಹ ಭಾಷೆಗೆ ಹೆಚ್ಚು ಸಂವೇದನಾಶೀಲರಾಗಿದ್ದಾರೆ ಇದು ನಿಜ ನೀವು ಶಿಶುಗಳನ್ನು ನೋಡಿದರೆ ಅವರು ಪೋಷಕರ ಮೇಲೆ ವಿಶೇಷವಾಗಿ ತಾಯಿಯ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತಾರೆ ತಾಯಿ ಯಾರೊಂದಿಗಾದರೂ ಮಾತನಾಡಿದರೆ ತಾಯಿ ಟಿವಿ ನೋಡುತ್ತಿದ್ದರೆ ಮಗು ತನ್ನ ತಲೆಯನ್ನು ತಳ್ಳಲು ಸಹ ಪ್ರಯತ್ನಿಸುತ್ತದೆ ಇದು ಸಂಪೂರ್ಣ ಗಮನವನ್ನು ಹೊಂದಲು ಬಯಸುತ್ತದೆ ಮತ್ತು ದೇಹ ಭಾಷೆಗೆ ಹೆಚ್ಚು ಸಂವೇದನಾಶೀಲರಾಗಿರುತ್ತವೆ ಅವು ಪೋಷಕರ ಸ್ನೇಹಿತರ ಒಳ್ಳೆಯ ಜನರ ದೇಹ ಭಾಷೆಯನ್ನು ಗ್ರಹಿಸಬಹುದು ಮತ್ತು ತಕ್ಷಣವೇ ಮಗುವನ್ನು ಇಷ್ಟಪಡದ ಯಾರಾದರೂ ಅದನ್ನು ಎತ್ತಿಕೊಂಡರೆ ಮಗು ತಕ್ಷಣವೇ ಅಳಲು ಪ್ರಾರಂಭಿಸುತ್ತದೆ ಅವರು ಉಷ್ಣತೆಯ ವ್ಯತ್ಯಾಸವನ್ನು ನೋಡಬಹುದು ಈಗ ಸಾಮಾನ್ಯವಾಗಿ ಅಮೌಖಿಕ ಸಂವಹನದ ಬಗ್ಗೆ ಪ್ರಶ್ನೆಯು ಅದು ಮೌಖಿಕ ಸಂವಹನಕ್ಕಿಂತ ಕಡಿಮೆ ತೀವ್ರ ಮತ್ತು ಪರಿಣಾಮಕಾರಿ ಎಂದು ಹೇಳುತ್ತದೆ ಉತ್ತರವು ಸುಳ್ಳು ಇದು ಇನ್ನೊಂದು ರೀತಿಯಲ್ಲಿ ಅದು ಸಮಾನವಾಗಿ ತೀವ್ರವಾದ ಮತ್ತು ಪರಿಣಾಮಕಾರಿ ಮತ್ತು ಅನೇಕ ಸಂದರ್ಭಗಳಲ್ಲಿ ಇದು ಮೌಖಿಕ ಸಂವಹನಕ್ಕಿಂತ ಹೆಚ್ಚು ತೀವ್ರವಾದ ಮತ್ತು ಹೆಚ್ಚು ಪರಿಣಾಮಕಾರಿ ಮೌಖಿಕಕ್ಕಿಂತ ಅಮೌಖಿಕವು ಹೆಚ್ಚು ಪರಿಣಾಮಕಾರಿಯಾಗಬಹುದು ಪ್ರಶ್ನೆ ಹದಿಮೂರು ನಾವು ಯಾರೊಂದಿಗಾದರೂ ಮಾತನಾಡುವುದನ್ನು ನಿಲ್ಲಿಸಿದಾಗ ನಾವು ಇಡೀ ಸಂವಹನವನ್ನು ನಿಲ್ಲಿಸುತ್ತೇವೆ ಈಗ ಉತ್ತರವು ಸುಳ್ಳು ಏಕೆಂದರೆ ನಾವು ಯಾರೊಂದಿಗಾದರೂ ಮಾತನಾಡುವುದನ್ನು ನಿಲ್ಲಿಸಿದೆವು ಎಂದು ಭಾವಿಸಿದಾಗ ನಾವು ನಿಜವಾಗಿಯೂ ಆ ವ್ಯಕ್ತಿಯೊಂದಿಗೆ ಅಮೌಖಿಕವಾಗಿ ಸಂವಹನ ನಡೆಸಲು ಪ್ರಾರಂಭಿಸುತ್ತೇವೆ ನಾವು ನಮ್ಮ ದೇಹ ಭಾಷೆಯನ್ನು ಹೆಚ್ಚು ಬಳಸುತ್ತೇವೆ ನಾವು ಹೋಗುವಾಗ ಮತ್ತು ನಾವು ಒಂದೇ ಕೋಣೆಯಲ್ಲಿ ವಾಸಿಸುತ್ತಿದ್ದರೆ ನಾವು ಬಾಗಿಲನ್ನು ಒದೆಯುತ್ತೇವೆ ಈಗ ಪ್ರಶ್ನೆ ಹದಿನಾಲ್ಕರಲ್ಲಿ ಅನೈಚ್ಛಿಕ ದೇಹಭಾಷೆಯು ವ್ಯಕ್ತಿಯ ಆಂತರಿಕ ಚಿಂತನೆ ಅಥವಾ ಭಾವನೆಗಳನ್ನು ಬಹಿರಂಗಪಡಿಸುತ್ತದೆ ಉತ್ತರವು ಸಂಪೂರ್ಣವಾಗಿ ನಿಜವಾಗಿದೆ ಮತ್ತು ಇದು ದೇಹಭಾಷೆಯ ಅತ್ಯಂತ ಜಟಿಲವಾದ ಭಾಗವಾಗಿದೆ ಸ್ವಯಂಪ್ರೇರಿತ ದೇಹಭಾಷೆಯಾದ ನಮಸ್ತೆ ಹೇಳುವುದು ಕೈಕುಲುಕುವುದು ಅವು ಕೇವಲ ಸಂವಹನದ ಔಪಚಾರಿಕ ಗೆ ಅಂಶವನ್ನು ಬಹಿರಂಗಪಡಿಸುತ್ತವೆ ಆದರೆ ಅನೈಚ್ಛಿಕ ದೇಹಭಾಷೆ ನಿಮ್ಮ ಅರಿವಿಲ್ಲದೆ ನೀವು ಮಾಡುವ ಕೆಲಸಗಳು ಕೊನೆಯದು ಇದು ಸಮಯದ ಗ್ರಹಿಕೆ ಜನರು ತಮ್ಮ ಸಮಯದ ಗ್ರಹಿಕೆಗಳಿ ಅನುಗುಣವಾಗಿ ಗಡುವನ್ನು ಪೂರೈಸುತ್ತಾರೆ ಹೌದು ಇದು ಸಂಪೂರ್ಣವಾಗಿ ನಿಜ ನಾವು ಈ ಏಕವರ್ಣದ ಮತ್ತು ಬಹುವರ್ಣದ ಸಮಯದ ದೃಷ್ಟಿಕೋನದ ಬಗ್ಗೆ ಚರ್ಚಿಸಲಿದ್ದೇವೆ ಏಕವರ್ಣದ ಸಮಯದ ದೃಷ್ಟಿಕೋನವನ್ನು ಹೊಂದಿರುವವರು ಸಮಯವು ರೇಖೀಯವಾಗಿದೆ ಎಂದು ಭಾವಿಸುತ್ತಾರೆ ಯುರೋಪಿಯನ್ನರು ಮತ್ತು ಅಮೆರಿಕನ್ನರಂತೆ ಸಮಯವನ್ನು ಬಹುಭಾಷೀಯವಾಗಿದೆ ಎಂದು ನಂಬುವವರು ಸಮಯವು ನಿಮ್ಮ ಬಳಿ ಇದೆ ಮತ್ತು ವಿಷಯಗಳನ್ನು ಅಂತ್ಯವಿಲ್ಲದೆ ಮುಂದೂಡಬಹುದು ಅವರು ಯೋಜಿಸುವುದಿಲ್ಲ ನಾವು ಅದರ ಬಗ್ಗೆ ಮಾತನಾಡುತ್ತೇವೆ ಮತ್ತು ನಂತರ ಈಗ ಜನರು ಸಂಸ್ಕೃತಿಯನ್ನು ಅವಲಂಬಿಸಿ ಮತ್ತು ನೀವು ಅಭಿವೃದ್ಧಿಪಡಿಸಿದ ಮನಸ್ಥಿತಿಯನ್ನು ಅವಲಂಬಿಸಿ ಸಮಯದ ಬಗ್ಗೆ ವಿಭಿನ್ನ ಗ್ರಹಿಕೆಗಳನ್ನು ಹೊಂದಿದ್ದಾರೆ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ನೀವು 13 ರಿಂದ 15 ಅಂಕಗಳನ್ನು ಪಡೆದಿದ್ದರೆ ಗ್ರಹಿಕೆಗಳ ದೇಹ ಭಾಷೆಯ ಅಮೌಖಿಕ ಸಂವಹನದ ವಿಷಯದಲ್ಲಿ ನೀವು ಅತ್ಯುತ್ತಮ ಮಟ್ಟದಲ್ಲಿದ್ದೀರಿ 10 ರಿಂದ 12 ತುಂಬಾ ಒಳ್ಳೆಯವರು 7 ರಿಂದ 9 ಒಳ್ಳೆಯವರು 4 ರಿಂದ 6 ಸರಾಸರಿ ಈಗ ನೀವು ನಿಜವಾಗಿಯೂ ನಿಮ್ಮ ಅಮೌಖಿಕ ಸಂವಹನ ಕೌಶಲ್ಯಗಳನ್ನು ಸುಧಾರಿಸಬೇಕಾಗಿದೆ 6 ಮತ್ತು ಅದಕ್ಕಿಂತ ಕಡಿಮೆ 2 ರಿಂದ 4 ಅಥವಾ 0 ರಿಂದ 2 ಕಳಪೆಯಾಗಿರುತ್ತಾರೆ ನೀವು ಅಮೌಖಿಕ ಸಂವಹನದ ವಿಷಯದಲ್ಲಿ ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸಬೇಕಾಗಿದೆ ಏಕೆಂದರೆ ನೀವು ಒಂದು ರೀತಿಯಲ್ಲಿ ವರ್ತಿಸುತ್ತಿರಬಹುದು ಅಥವಾ ನೀವು ಕೆಲವು ದೇಹಭಾಷೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತೀರಿ ನೀವು ನಿಮ್ಮ ದೇಹಭಾಷೆಯ ತಪ್ಪು ಸಂವಹನವನ್ನು ನೀಡುತ್ತೀರಿ ಅದು 6 ಕ್ಕಿಂತ ಕಡಿಮೆಯಾದಾಗ ಧೈರ್ಯ ಕಳೆದುಕೊಳ್ಳಬೇಡಿ ನಿಮ್ಮ ಜ್ಞಾನವನ್ನು ಪೂರ್ವಭಾವಿಯಾಗಿ ಪರಿಶೀಲಿಸಲು ನಾನು ಇನ್ನೂ ಒಂದು ಪರೀಕ್ಷೆಯನ್ನು ನೀಡುತ್ತೇನೆ ಮತ್ತು ನಂತರ ನಿಮ್ಮ ಎಲ್ಲಾ ಅನುಮಾನಗಳನ್ನು ನಿವಾರಿಸಲು ನಾನು ಬಯಸುತ್ತೇನೆ ತದನಂತರ ನಾವು ಕೆಲವು ಕುತೂಹಲಕಾರಿ ವಿವರಣೆಗಳೊಂದಿಗೆ ಸಿದ್ಧಾಂತದ ಭಾಗಕ್ಕೆ ಹೋಗೋಣ ಅದು ನಿಮಗೆ ಆತ್ಮವಿಶ್ವಾಸವನ್ನು ಗಳಿಸಲು ಮತ್ತು ದೇಹ ಭಾಷೆಯ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಒಳ್ಳೆಯ ದಿನವನ್ನು ಹೊಂದಿರಿ ಈ ದೇಹ ಭಾಷೆಯ ದೃಷ್ಟಿಕೋನದಿಂದ ಜನರನ್ನು ನೋಡಲು ಪ್ರಾರಂಭಿಸಿ ಇದು ನಿಮ್ಮ ಸಂವಹನ ಕೌಶಲ್ಯವನ್ನು ಹೆಚ್ಚಿಸುತ್ತದೆ ಮತ್ತೊಮ್ಮೆ ಧನ್ಯವಾದಗಳು